ಪಾಯಿಂಟಿಂಗ್ ವೆಕ್ಟರ್ ಪರಿಹರಿಸಿದ ಉದಾಹರಣೆಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ವಿದ್ಯುತ್ಕಾಂತೀಯ ಕ್ಷೇತ್ರಗಳಿಗೆ ಪಾಯಿಂಟಿಂಗ್ ವೆಕ್ಟರ್ ಅನ್ನು ಪರಿಚಯಿಸಿದ್ದೇವೆ ಮತ್ತು ಇದು 10EBSEnergy flowarea×time ಗೆ ಸಮನಾಗಿರುತ್ತದೆ ಮತ್ತು ಪ್ರತಿ ಯುನಿಟ್ ಪ್ರದೇಶಕ್ಕೆ ಶಕ್ತಿಯ ಹರಿವಿಗೆ ಸಮಾನವಾಗಿರುತ್ತದೆ ಪ್ರತಿ ಯುನಿಟ್ ಸಮಯಕ್ಕೆ ಅಥವಾ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಗೆ ಸಮಾನವಾಗಿರುತ್ತದೆ ಈ ಶಕ್ತಿ ಏನು ಮಾಡುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ಇದು ಹೆಚ್ಚಾಗುತ್ತದೆ ಒಳಗೆ ಚಾರ್ಜ್ಗಳ ಯಾಂತ್ರಿಕ ಶಕ್ತಿ ಅಥವಾ ನಿವ್ವಳ ವಿದ್ಯುತ್ಕಾಂತೀಯ ಶಕ್ತಿ ಆದ್ದರಿಂದ ಇದು ds¹ S ಗೆ ಸಮಾನವಾಗಿರುತ್ತದೆ ಅಲ್ಲಿ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ ನಾನು ಈ ರೀತಿಯ ಪರಿಮಾಣದ ಬಗ್ಗೆ ಮಾತನಾಡುತ್ತಿದ್ದೇನೆ ds¹ ಸೂಚಿಸುತ್ತಿದೆ ಮತ್ತು ನಂತರ ನಾವು ಇದರೊಳಗಿನ ಶಕ್ತಿಯ ವಿಷಯ ಮತ್ತು ಯಾಂತ್ರಿಕ ಶಕ್ತಿಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ಯಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸಿದರೆ ಅದು ಅಂತಿಮವಾಗಿ ಜೌಲ್ ತಾಪನವಾಗಿ ಹೊರಬರಬಹುದು ಏಕೆಂದರೆ ಈ ಚಾರ್ಜ್ ಗಳು ಚಲಿಸಲು ಪ್ರಾರಂಭಿಸುತ್ತವೆ ನಂತರ ಚಲನ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ ಮತ್ತು ನಂತರ ಅದನ್ನು ಶಾಖವಾಗಿ ಕಳೆದುಕೊಳ್ಳುತ್ತವೆ ಈ ಉಪನ್ಯಾಸದಲ್ಲಿ ಇದು ನಿಜವೆಂದು ತೋರಿಸಲು ನಾನು ಎರಡು ಉದಾಹರಣೆಗಳನ್ನು ಮಾಡಲಿದ್ದೇನೆ ಮೊದಲ ಉದಾಹರಣೆಯಾಗಿ ನಾವು ಕರೆಂಟ್ ಒಯ್ಯುವ ತಂತಿಯನ್ನು ತೆಗೆದುಕೊಳ್ಳೋಣ ಇದು ತ್ರಿಜ್ಯ a ದಿಂದ ಪರಿಹರಿಸಲ್ಪಟ್ಟ ಒಂದು ಪ್ರಮಾಣಿತ ಉದಾಹರಣೆಯಾಗಿದೆ ಮತ್ತು ಇದು ಪ್ರಸ್ತುತ I ಅನ್ನು ಒಯ್ಯುತ್ತದೆ ಈ ಪ್ರತಿರೋಧಕತೆಯು ρ ಎಂದು ಭಾವಿಸೋಣ ನಂತರ ನಾನು E ಒಳಗೆ ವಿದ್ಯುತ್ ಕ್ಷೇತ್ರವನ್ನು ನೋಡಿದರೆρj ಆಗಿದೆ ಇದು ನಿಮಗೆ ಚೆನ್ನಾಗಿ ತಿಳಿದಿರುವ ಓಮ್ಸ್ohm's ನಿಯಮದ ಫಲಿತಾಂಶವಾಗಿದೆ ಇದು ρIa2 ಆಗಿದೆ ಇದು ವಿದ್ಯುತ್ ಕ್ಷೇತ್ರವಾಗಿದೆ ವಿದ್ಯುತ್ ಕ್ಷೇತ್ರದ ದಿಕ್ಕು ಕರೆಂಟ್ ದಿಕ್ಕಿನಲ್ಲಿದೆ ಮತ್ತು ಹೊರಗಿನ ಗಡಿ ಸ್ಥಿತಿಯ ಮೂಲಕ ಮೇಲ್ಮೈ ಕೂಡ E ಒಂದೇ ಆಗಿರುತ್ತದೆ ಆದ್ದರಿಂದ ಇದು E ಆಗಿದೆ ಆಯಸ್ಕಾಂತೀಯ ಕ್ಷೇತ್ರ B ಬಗ್ಗೆ ಇದು ಮೇಲ್ಮೈಯಲ್ಲಿ B0I2πa ಗೆ ಸಮನಾಗಿರುತ್ತದೆ ಮತ್ತು ಪ್ರವಾಹವು ಹೆಚ್ಚಾಗುತ್ತಿರುವುದರಿಂದ ಕಾಂತಕ್ಷೇತ್ರವು ಇಲ್ಲಿಗೆ ಹೋಗುತ್ತಿದೆ ಮತ್ತು ಬರಲಿದೆ ಇಲ್ಲಿ ಹೊರಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ತಯಾರಿಸುತ್ತೇವೆ ಅದು ಮೇಲಕ್ಕೆ ಹೋಗುತ್ತಿದೆ ಆದ್ದರಿಂದ ಇದು B ನಾನು ನಿರ್ದೇಶನಗಳನ್ನು ತೋರಿಸಿದೆ B0I2πa ಆದ್ದರಿಂದ ಪಾಯಿಂಟಿಂಗ್ ವೆಕ್ಟರ್ S10EB ಆಗಿರುತ್ತದೆ ಮತ್ತು ನೀವು ದಿಕ್ಕನ್ನು ನೋಡುವ ಮೂಲಕ ಅದು ವಾಲ್ಯೂಮ್ಗೆ ತೋರಿಸುತ್ತಿರುವುದನ್ನು ನೀವು ನೋಡಬಹುದು ಮತ್ತು ಅದರ ಮೌಲ್ಯವು 10ρIa20I2πa ನಾವು ಕೆಲವು ನಿಯಮಗಳನ್ನು ರದ್ದುಗೊಳಿಸೋಣ ಈ 0 ರದ್ದುಗೊಳ್ಳುತ್ತದೆ ಮತ್ತು ನೀವು I222a3n ರ್ ಅನ್ನು ಪಡೆಯುತ್ತೀರಿ ಮತ್ತು ನೀವು EB ಅನ್ನು ತೆಗೆದುಕೊಳ್ಳುವ ಮೂಲಕ ಸುಲಭವಾಗಿ ನೋಡಬಹುದಾದಂತೆ ಪಾಯಿಂಟಿಂಗ್ ವೆಕ್ಟರ್ನ ದಿಕ್ಕು ವಾಲ್ಯೂಮ್ನಲ್ಲಿದೆ ಆದ್ದರಿಂದ ನಾವು ಈ ಶಕ್ತಿಯನ್ನು ಈ ತಂತಿಯ ಪರಿಮಾಣಕ್ಕೆ ಹರಿಯುತ್ತೇವೆ ವಾಸ್ತವದಲ್ಲಿ ತಂತಿಯ ಉದ್ದಕ್ಕೂ ಶಕ್ತಿಯನ್ನು ಹರಿಯುವಂತೆ ಮಾಡುವ ತಂತಿಗೆ ಲಂಬವಾಗಿರುವ E ಕ್ಷೇತ್ರವನ್ನು ನೀಡುವ ಮೇಲ್ಮೈ ಚಾರ್ಜ್ಗಳು ಸಹ ಇವೆ ಆದರೆ ಅದು ನಮ್ಮನ್ನು ನಾವು ತೋರಿಸಲು ಬಯಸುವುದನ್ನು ಮೀರಿ ಕರೆದೊಯ್ಯುತ್ತದೆ ಇಲ್ಲಿ ಯಾಂತ್ರಿಕ ಶಕ್ತಿ ಅಥವಾ ಒಳಗೆ ಉತ್ಪತ್ತಿಯಾಗುವ ಶಾಖವನ್ನು ವಾಸ್ತವವಾಗಿ ಪಾಯಿಂಟಿಂಗ್ ವೆಕ್ಟರ್ ಮೂಲಕ ತರಲಾಗಿದೆ ಎಂದು ತೋರಿಸಲು ನಾವು ಬಯಸುತ್ತೇವೆ ಮತ್ತು ಅದನ್ನು ತೋರಿಸಲು ಇದು ಸಾಕಾಗುತ್ತದೆ ಆದ್ದರಿಂದ ಈಗ ನಾವು ಏನು ಮಾಡುತ್ತಿದ್ದೇವೆ ಎಂದರೆ ನಾವು ಈ ತಂತಿಯನ್ನು ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ನಾನು ಹರಿಯುವ ಕರೆಂಟ್ ಇದೆ ಮತ್ತು ನಾವು ಈ ಪಾಯಿಂಟಿಂಗ್ ವೆಕ್ಟರ್ ಇದೆ ಎಂದು ತೋರಿಸಿದ್ದೇವೆ ಅದು ಶಕ್ತಿಯನ್ನು ಈ ತಂತಿಯ ಪರಿಮಾಣಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು SI222a3Energy flowarea× time ವರ್ಗವಾಗಿದೆ ಇದು ಯುನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಯ ಹರಿವು ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ನಾನು ಈ ತಂತಿಯ ಒಂದು ಯೂನಿಟ್ ಉದ್ದವನ್ನು ತೆಗೆದುಕೊಂಡು ನೋಡಿದರೆ ಆ ಘಟಕದ ಉದ್ದಕ್ಕೆ ಎಷ್ಟು ಶಕ್ತಿಯು ಹರಿಯುತ್ತದೆ ಆದ್ದರಿಂದ ಶಕ್ತಿಯು ಪ್ರತಿ ಯೂನಿಟ್ ಉದ್ದದಲ್ಲಿ ಹರಿಯುತ್ತದೆ ಈ ಹರಿವು ಯೂನಿಟ್ ಉದ್ದದ S 2πa ಆಗಿರುತ್ತದೆ ಅದು 1 ಆಗಿರುತ್ತದೆ ಎಂದು ಬರೆಯೋಣ ಆದ್ದರಿಂದ ಇದು I2a2RI2length ಆಗಿರುತ್ತದೆ ಇದು ಪ್ರತಿ ಯೂನಿಟ್ ಉದ್ದದಲ್ಲಿ ಹರಿಯುವ ಶಕ್ತಿಯಾಗಿದೆ ಆದ್ದರಿಂದ ಇದು ಪ್ರತಿ ಯೂನಿಟ್ ಉದ್ದಕ್ಕೆ I ಚದರ ಪ್ರತಿರೋಧದ ಸಮಯಗಳು ಇದು ಒಳಗೆ ಹರಿಯುವ ಶಕ್ತಿಯಾಗಿದೆ ಹಾಗಾಗಿ ನಾನು ಆ ಶಕ್ತಿಯ ಸಮತೋಲನ ಸಮೀಕರಣ I2a2RI2length ಗೆ ಹಿಂತಿರುಗಿದರೆ ಪ್ರಸ್ತುತ ಸ್ಥಿರವಾಗಿರುವುದರಿಂದ ವಿದ್ಯುತ್ಕಾಂತೀಯ ಶಕ್ತಿಯಲ್ಲಿ ಯಾವುದೇ ಬದಲಾವಣೆಯಿಲ್ಲ ಆದ್ದರಿಂದ ಈ ಎರಡನೇ ಪದವು 0 ಶಕ್ತಿಯು ಒಳಗೆ ಹರಿಯುವುದಕ್ಕೆ ಸಮಾನವಾಗಿರುತ್ತದೆ 2πaI2a2RI2length dWdt0energy flowing in ಜೌಲ್ ಹೀಟಿಂಗ್ ನಿಂದ ಈ ಪದವು RI2 ಬಲಭಾಗವು RI2 ಆಗಿ ಬರುತ್ತದೆಯೇ ಹೊರತು ಬೇರೇನೂ ಅಲ್ಲ ಎಂದು ನನಗೆ ತಿಳಿದಿದೆ ಆದ್ದರಿಂದ ಈ ಶಕ್ತಿಯು ಖರ್ಚು ಮಾಡಲ್ಪಟ್ಟಿದೆ ಅಥವಾ ತಂತಿಯಲ್ಲಿ ಉತ್ಪತ್ತಿಯಾಗುವ ಶಾಖವನ್ನು ವಾಸ್ತವವಾಗಿ ಈ ವಿದ್ಯುತ್ಕಾಂತೀಯ ಕ್ಷೇತ್ರಗಳ ಮೂಲಕ ತರಲಾಗುತ್ತದೆ ಎಂದು ನಾವು ತೋರಿಸಿದ್ದೇವೆ ಈ ಪರಿಕಲ್ಪನೆಯ ಎರಡನೇ ಪ್ರದರ್ಶನವಾಗಿ ನಾನು ಸೊಲೀನಾಯ್ಡ್ ಅನ್ನು ತೆಗೆದುಕೊಳ್ಳುತ್ತೇನೆ ಇದು ಉದಾಹರಣೆ 2 ನಾನು ಒಂದು ಸೊಲೀನಾಯ್ಡ್ ತೆಗೆದುಕೊಳ್ಳೋಣ ಇದು ಮೇಲ್ಮೈ ಪ್ರಸ್ತುತ K ಅನ್ನು ಹೊಂದಿರುತ್ತದೆ ಆದ್ದರಿಂದB0K ಆಗಿರುತ್ತದೆ ಪ್ರತಿ ಘಟಕದ ಉದ್ದಕ್ಕೆ ಸಂಗ್ರಹವಾಗಿರುವ Energy stored length ಕ್ರಾಸ್ ಸೆಕ್ಷನ್ ಆಗಿರುತ್ತದೆ ನಾವು ಮತ್ತೊಮ್ಮೆ ತ್ರಿಜ್ಯವನ್ನು a ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಇದು a202K220ಆಗಿರುತ್ತದೆ ಆದ್ದರಿಂದ ಇದು a20K22 ಆಗಿದೆ ಅದು ಸಂಗ್ರಹವಾಗಿರುವ ಶಕ್ತಿ ಈಗ ನಾವು ಕರೆಂಟ್ K ಅನ್ನು K≅K0e RLt ಸ್ವಿಚ್ ಆಫ್ ಮಾಡೋಣ ಇದರಿಂದ ಅದು ನಿಧಾನವಾಗಿ 0 ಗೆ ಹೋಗುತ್ತದೆ ಈಗ ನಾನು ಅದನ್ನು ಸ್ವಿಚ್ ಆಫ್ ಮಾಡಿದರೆ ನಾನು ವಿವಿಧ ರೀತಿಯಲ್ಲಿ ಮಾಡ್ಯುಲೇಟ್ ಮಾಡಬಹುದೇ ಎಂದು ನನಗೆ ತಿಳಿದಿದೆ ಆದರೆ ಈ ಇಂಡಕ್ಟನ್ಸ್ L ಮತ್ತು ಕಾಯಿಲ್ ನ ಪ್ರತಿರೋಧವು R ಎಂದು ಭಾವಿಸೋಣ ನಂತರ k K0e RLt K 0 ನಂತೆ ಕೆಳಗೆ ಹೋಗುತ್ತದೆ ಆದರೆ ಅದು ನಮ್ಮ ಕಾಳಜಿಯಲ್ಲ k ಸ್ವಿಚ್ ಆಫ್ ಆಗುತ್ತಿದೆ ಎಂಬುದು ನಮ್ಮ ಕಳವಳ K ಸ್ವಿಚ್ ಆಫ್ ಆಗಿದ್ದರೆ ಆಯಸ್ಕಾಂತೀಯ ಕ್ಷೇತ್ರವು ಸಹ ಬದಲಾಗುತ್ತದೆ ಮತ್ತು ಆದ್ದರಿಂದ ಕಾಂತೀಯ ಕ್ಷೇತ್ರವು ಚಿಕ್ಕದಾಗುತ್ತಿದೆ ಮತ್ತು ಇದು ಫ್ಯಾರಡೆಸ್Faradays ನಿಯಮದಿಂದ ಉತ್ಪತ್ತಿಯಾಗುತ್ತದೆ ▽ × E dBdt ಗೆ ಸಮನಾಗಿರುತ್ತದೆ ಇದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಅಂತಹ ಕ್ಷೇತ್ರವು ಕ್ಷೇತ್ರದಲ್ಲಿ ಬದಲಾವಣೆಯನ್ನು ವಿರೋಧಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ಅದು ಒಂದೇ ದಿಕ್ಕಿನಲ್ಲಿ ಕ್ಷೇತ್ರವನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತದೆ ಮತ್ತು ಆದ್ದರಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರವು ಬಲಭಾಗದಲ್ಲಿ ಹೋಗುತ್ತದೆ ನಾನು ಅದನ್ನು ಸೊಲೀನಾಯ್ಡ್ನ ಲ್ಲಿ ತಯಾರಿಸುತ್ತಿದ್ದೇನೆ ಮತ್ತು ಎಡಭಾಗದಲ್ಲಿ ಹೊರಬರುತ್ತದೆ ಸ್ಟೋಕ್ಸ್ ಪ್ರಮೇಯವನ್ನು ಬಳಸಿಕೊಂಡು ನಾನು ಮೇಲ್ಮೈಯಲ್ಲಿ 2πaE ಅನ್ನು ಬರೆಯಬಹುದು ಇದು πa2dBdt ಗೆ ಸಮನಾಗಿರುತ್ತದೆ ಚಿಹ್ನೆಯೊಂದಿಗೆ ಆದ್ದರಿಂದ ಚಿಹ್ನೆಯನ್ನು ನಾವು ಈಗಾಗಲೇ ನಿರ್ದೇಶನಗಳನ್ನು ನೋಡುವ ಮೂಲಕ ನೋಡಿಕೊಂಡಿದ್ದೇವೆ ಆದ್ದರಿಂದEa2dBdt E ಎರಡೂ ಬದಿಗಳಲ್ಲಿ π ರದ್ದತಿಯಾಗಿ ಹೊರಹೊಮ್ಮುತ್ತದೆ a ರ ರದ್ದುಗೊಳಿಸುವಿಕೆಗಳಲ್ಲಿ ಒಂದಾಗಿದೆ ಇದು a02dKdt ಆದರೆ ಬೇರೇನೂ ಅಲ್ಲ ಅದು ಒಳಗೆ ಹೋಗುತ್ತಿರುವ ವಿದ್ಯುತ್ ಕ್ಷೇತ್ರವಾಗಿದೆ ಆದ್ದರಿಂದ ಮೇಲ್ಮೈಯಲ್ಲಿಯೇ ನಾನು ಅದನ್ನು ಹೊರಗೆ ಮಾಡಿದ್ದೇನೆ ಮತ್ತು ಕ್ಷೇತ್ರವು ಒಂದೇ ಆಗಿರುತ್ತದೆ ಏಕೆಂದರೆ ಸಮಾನಾಂತರ ಘಟಕ ವಿದ್ಯುತ್ ಕ್ಷೇತ್ರವು ಯಾವಾಗಲೂ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಈಗ ಹೊಂದಿರುವುದೇನೆಂದರೆ ಸೊಲೆನಾಯ್ಡ್ನಲ್ಲಿ ಅದನ್ನು ಮೇಲ್ಮೈಯಲ್ಲಿ ಸ್ವಲ್ಪ ದೊಡ್ಡದಾಗಿಸೋಣ ಇಲ್ಲಿ B ಕ್ಷೇತ್ರವಾಗಿದೆ ಮತ್ತು ಇಲ್ಲಿ E ಕ್ಷೇತ್ರವು ಒಳಗೆ ಹೋಗುತ್ತಿದೆ ಆದ್ದರಿಂದ EB ಸೂಚಿಸುತ್ತಿದೆ ಇದು S10EB ಗೆ ಸಮನಾಗಿರುತ್ತದೆ ಅಂದರೆ ಈಗ ಈ ಪರಿಮಾಣದಿಂದ ಶಕ್ತಿಯು ಹರಿಯುತ್ತದೆ ಮತ್ತು ಅದರ ಮೌಲ್ಯವು 10a02dKdt0K n ಆಗಿದೆ ಮತ್ತೆ ನಾನು ಈ 0 ಅನ್ನು ರದ್ದುಗೊಳಿಸುತ್ತೇನೆ ಮತ್ತು ಇದು a20KdKdtn ಆಗಿ ಹೊರಹೊಮ್ಮುತ್ತದೆ ಅದು ಶಕ್ತಿಯ ಹರಿವು ವ್ಯವಸ್ಥೆಯಿಂದ ಹೊರಬರುವ ಶಕ್ತಿ ನಾನು ಮತ್ತೆ L ಉದ್ದವನ್ನು ತೆಗೆದುಕೊಂಡರೆ ಮತ್ತು K 0 ಆಗುವ ಹೊತ್ತಿಗೆ ಎಷ್ಟು ಶಕ್ತಿಯು ಹೊರಹೋಗಿದೆ ಎಂದು ನೋಡಿದರೆ ಹೇಗೆ ಆದ್ದರಿಂದ ಶಕ್ತಿಯ ಹರಿವು S dS ಆಗಿರುತ್ತದೆ ಈಗ ds ಅದು ಹೊರಗಿನ ಶಕ್ತಿಯ ಹರಿವನ್ನು ಸೂಚಿಸುತ್ತದೆ a20KdKdt 2πal ಆಗಿರುತ್ತದೆ ಅದು ಈ ಸಿಲಿಂಡರಾಕಾರದ ಮೇಲ್ಮೈಯ ವಿಸ್ತೀರ್ಣವಾಗಿದೆ ಈ ಪರಿಮಾಣವು V 0ddt ಅದು ಶಕ್ತಿಯು ಹೊರಗೆ ಹರಿಯುತ್ತದೆ 0ddt ಆದ್ದರಿಂದ ಸಮಯಕ್ಕೆ ಹಾರಿಹೋಗುವ ಒಟ್ಟು ಶಕ್ತಿಯಲ್ಲಿ ಈ K 0 ಆಗುತ್ತದೆ dt S dS ಅನ್ನು ಸಂಯೋಜಿಸಲಾಗುವುದು ಇದು dt V 0ddt12K2 ಅದು ಸಮನಾಗಿರುತ್ತದೆ ಅದು ಪ್ರಸ್ತುತ ಸಾಂದ್ರತೆಯು V 0K22 ಗೆ ಬರುವ ಹೊತ್ತಿಗೆ ಹೊರಹೋಗಿರುವ ಶಕ್ತಿಯಾಗಿದೆ ಆರಂಭದಲ್ಲಿ ಎಷ್ಟು ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಶಕ್ತಿಯ ಸಾಂದ್ರತೆಯು 120B202K2200K22 ಆಗಿರುತ್ತದೆ ಆದ್ದರಿಂದ ಪರಿಮಾಣದ ಒಟ್ಟು ಶಕ್ತಿಯು ಸಮಾನವಾಗಿರುತ್ತದೆ V0K22 ಅದು ಈಗ ಪಾಯಿಂಟಿಂಗ್ ವೆಕ್ಟರ್ ಮೂಲಕ ಮೇಲ್ಮೈ ಮೂಲಕ ಕರಗಿ ಹೋಗಿದೆ ಆದ್ದರಿಂದ d dWdt ddt E em S dS ಗೆ ಸಮಾನವಾಗಿರುತ್ತದೆ ಮತ್ತೆ ತೃಪ್ತವಾಗುತ್ತದೆ ಈ ಸಂದರ್ಭದಲ್ಲಿ dWdt 0 ಆಗಿದೆ ಈ ಪದವು ಅಂತಿಮವಾಗಿ 0 ಆಗುತ್ತದೆ ಮತ್ತು ಆ ಶಕ್ತಿಯು ಪಾಯಿಂಟಿಂಗ್ ವೆಕ್ಟರ್ ಮೂಲಕ ಹರಿಯುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ನಿಮಗೆ ತೋರಿಸಿದ್ದು ಏನೆಂದರೆ ವಿದ್ಯುತ್ಕಾಂತೀಯ ಕ್ಷೇತ್ರವು ಒಟ್ಟಿಗೆ ಅಸ್ತಿತ್ವದಲ್ಲಿದ್ದಾಗ ಶಕ್ತಿಯು ಹರಿಯುವಂತೆ ಮಾಡುತ್ತದೆ ಮತ್ತು ನಾನು ಎರಡು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ ಅಲ್ಲಿ ಒಂದು ಸಂದರ್ಭದಲ್ಲಿ ಯಾಂತ್ರಿಕ ಶಕ್ತಿಯನ್ನು ಪಾಯಿಂಟಿಂಗ್ ವೆಕ್ಟರ್ನಿಂದ ತರಲಾಯಿತು ಇನ್ನೊಂದು ಉದಾಹರಣೆಯಲ್ಲಿ ಶಕ್ತಿಯನ್ನು ಪರಿಮಾಣದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಆ ಶಕ್ತಿಯನ್ನು ಆರಂಭದಲ್ಲಿ ವಿದ್ಯುತ್ಕಾಂತೀಯ ಶಕ್ತಿಯಾಗಿ ಸಂಗ್ರಹಿಸಲಾಯಿತು